ಸರಿ ಆಂಟೆನಾದ ಮಾಡೆಲಿಂಗ್ ಕುರಿತು ನಮ್ಮ ಚರ್ಚೆ ಮುಂದುವರಿಸುತ್ತೇವೆ ಮತ್ತು ನಾವು ಅಂತಿಮವಾಗಿ ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯತೆಯನ್ನು ಸರಿಯಾಗಿ ಬಳಸುವ ಭಾಗಕ್ಕೆ ಬಂದಿದ್ದೇವೆ ಆದ್ದರಿಂದ ನಾವು ಏನು ಹೇಳಿದ್ದೇವೆ ಮೊದಲಿನ ವಾಸ್ತವಿಕ ಸನ್ನಿವೇಶದಲ್ಲಿ ನಾನು ಕೆಲವು ವೋಲ್ಟೇಜ್ ಅನ್ನು ಸಂಪರ್ಕಿಸುವ ಆಂಟೆನಾ ನಿಮಗೆ ತಿಳಿದಿದೆ ಎಂದು ಊಹಿಸಿ ಕೆಲವು ಆರ್ಎಫ್ ಮೂಲ ನಾನು ಕೆಲವು ಮಾಹಿತಿಯನ್ನು ಪ್ರಸಾರ ಮಾಡಲು ಬಯಸುತ್ತೇನೆ ಇಲ್ಲಿ ತಂತಿಯ ಉದ್ದಕ್ಕೂ ವಿದ್ಯುತ್ ಪ್ರವಾಹವನ್ನು ಹೇಗೆ ವಿತರಿಸಲಾಗುತ್ತದೆ ಎಂಬುದು ನಮಗೆ ಸಾಮಾನ್ಯವಾಗಿ ತಿಳಿದಿಲ್ಲ ಸಂಪರ್ಕಿತ ಹಂತದಲ್ಲಿ ಪ್ರವಾಹದಲ್ಲಿನ ವೋಲ್ಟೇಜ್ ಏನು ಎಂದು ನನಗೆ ತಿಳಿದಿದೆ ಆದರೆ ಅಡ್ಡಲಾಗಿ ಉದ್ದವು ನಿರ್ವಾತದ ಕಾರ್ಯವಾಗಿ ಜೆ ಏನು ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ನಾನು ಎ ಅನ್ನು ಹೇಗೆ ಲೆಕ್ಕ ಹಾಕಬಹುದು ನಾನು ಎಚ್ ಅನ್ನು ಹೇಗೆ ಲೆಕ್ಕ ಹಾಕಬಹುದು ನಾನು ಇ ಅನ್ನು ಹೇಗೆ ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಏನು ಮಾಡುತ್ತೇವೆ ಪ್ರವಾಹ ಏನು ಎಂದು ಮತ್ತು ಗಡಿ ಪರಿಸ್ಥಿತಿಗಳನ್ನು ಕಂಡುಹಿಡಿಯಲು ನಾವು ಸಿಇಎಂ ಸಿದ್ಧಾಂತವನ್ನು ಬಳಸುತ್ತೇವೆ ಸರಿ ಅದು ಯಾವಾಗಲೂ ಪ್ರಕೃತಿಯಲ್ಲಿರುವ ವಿಷಯಗಳನ್ನು ಸರಿಯಾಗಿ ಸರಿಪಡಿಸುತ್ತದೆ ಗಡಿ ಪರಿಸ್ಥಿತಿಗಳು ಒತ್ತಾಯಿಸುತ್ತವೆ ಉದಾಹರಣೆಗೆ ಸ್ಪರ್ಶಕ ಕ್ಷೇತ್ರಗಳು ಸಂರಕ್ಷಿಸಲಾಗಿದೆ ನಿರ್ವಾಹಕದ ಮೇಲೆ ಇರಬೇಕಾದ ಕ್ಷೇತ್ರಗಳು ಶೂನ್ಯವಾಗಿದೆ ಇಂತವುಗಳು ಈಗ ನೈಜವಾದ ಆಂಟೆನಾದ ಮಾಡೆಲಿಂಗ್ ಸಾಕಷ್ಟು ಸಂಕೀರ್ಣವಾಗಿದೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ ಆದ್ದರಿಂದ ಇದನ್ನು ಹೇಗೆ ಮಾಡಬೇಕೆಂಬುದರ ಮೊದಲ ಪ್ರದರ್ಶನದಲ್ಲಿ ಸರಳಗೊಳಿಸುವ ಊಹೆಗಳನ್ನು ಮಾಡುತ್ತೇವೆ ಆದ್ದರಿಂದ ಸರಳಗೊಳಿಸುವ ಊಹೆಗಳಲ್ಲಿ ಒಂದಾದ ನಮ್ಮ ಪ್ರವಾಹ ಮೂಲವನ್ನು ತೆಗೆದುಕೊಳ್ಳುತ್ತೇವೆ ಜೆಡ್ ಅಕ್ಷದ ಉದ್ದಕ್ಕೂ ಹೇಳೋಣ ತಂತಿಯು ತುಂಬಾ ತೆಳ್ಳಗಿರುತ್ತದೆ ಎ ಎಂಬ ತ್ರಿಜ್ಯದ ತೆಳುವಾದ ತಂತಿ ನಂತರ ನಾವು ಅದನ್ನು ಹೇಗೆ ದೊಡ್ಡ ಮಾಡಬೇಕೆಂದು ಪ್ರಶಂಸಿಸಬಹುದು ನನ್ನ ಪ್ರಕಾರ ಈ ತ್ರಿಜ್ಯವನ್ನು ತೆಳ್ಳಗೆ ಇಡುವುದು ಸ್ವತಃ ಒಂದು ಸವಾಲಿನ ಸಮಸ್ಯೆ ಆದ್ದರಿಂದ ಲ್ಯಾಂಬ್ಡಾಕ್ಕೆ ಹೋಲಿಸಿದರೆ ನಾವು ಅದನ್ನು ಸಣ್ಣದಾಗಿ ಮಾಡುತ್ತಿಲ್ಲ ಆದ್ದರಿಂದ ತಂತಿಯ ಈ ತ್ರಿಜ್ಯವು ಲ್ಯಾಂಬ್ಡಾಕ್ಕಿಂತ ಕಡಿಮೆ ಇರುತ್ತದೆ ಎಂದು ಊಹೆಯಾಗಿರುತ್ತದೆ ಈ ಊಹೆಯ ಅಡಿಯಲ್ಲಿ ನಾವು ಮತ್ತೆ ಒಂದು ರೀತಿಯ ಪ್ರಸ್ತುತವನ್ನು ಮಾಡಬಹುದು ಪ್ರವಾಹವು z ದಿಕ್ಕಿನಲ್ಲಿರುತ್ತದೆ ತ್ರಿಜ್ಯವು ತುಂಬಾ ಸಣ್ಣ ಇರುವುದರಿಂದ ಪ್ರವಾಹವು ಲಂಬವಾಗಿ ಮೇಲಕ್ಕೆ ಹೋಗುತ್ತಿದೆ ಆದ್ದರಿಂದ ನಾವು ಸುರುಳಿಯಾಕಾರದ ಮತ್ತು ಮೇಲಕ್ಕೆ ಚಲಿಸುವ ಪ್ರವಾಹದಂತಹ ವಿಷಯಗಳನ್ನು ಹೊಂದಲು ಹೋಗುವುದಿಲ್ಲ ತ್ರಿಜ್ಯವು ದೊಡ್ಡದಾಗುತ್ತಿದ್ದಂತೆ ಅದು ಸಂಭವಿಸಬಹುದು ಆದರೆ ಈ ಆಯಾಮ ಇದ್ದರೆ ಬಹಳ ಕಡಿಮೆ ಪ್ರವಾಹ ಅವು z ನಿರ್ದೇಶಿತ ಪ್ರವಾಹಗಳು ಇದು ಕೂಡ ಒಂದು ಊಹೆ ಆದ್ದರಿಂದ ಇವುಗಳು ನಾವು ಮಾಡುವ ಎರಡು ಊಹೆಗಳು ಮತ್ತು ಇದರ ಆಧಾರದ ಮೇಲೆ ಏನೇನು ಸಾಧ್ಯ ಎಂದು ನೋಡುತ್ತೇವೆ ಅವಿಭಾಜ್ಯ ಸಮೀಕರಣಗಳನ್ನು ಮ್ಯಾಗ್ನೆಟಿಕ್ ವೆಕ್ಟರ್ ಸಂಭಾವ್ಯ ಎ ಮತ್ತು ಸ್ಕೇಲಾರ್ ವೆಕ್ಟರ್ ಸ್ಕೇಲಾರ್ ಸಂಭಾವ್ಯ ಫೈಯ ರೂಪದಲ್ಲಿ ಪಡೆದಿದ್ದೇವೆ ಭಿನ್ನತೆಗಾಗಿ ನಾವು ಮಾಡಿದ ಆಯ್ಕೆ ಮತ್ತು ಇದನ್ನು ನಾವು ಏನೆಂದು ಕರೆಯುತ್ತೇವೆ ಲೊರೆಂಟ್ಜ್ ಗೇಜ್ ಪರಿಸ್ಥಿತಿಗಳು ನಮ್ಮ ಊಹೆಗಳ ಅಡಿಯಲ್ಲಿ ಇದನ್ನು ಹೇಗೆ ಸರಳಗೊಳಿಸಲಾಗುತ್ತದೆ ನೆನಪಿಡಿ ಎ ಎಂಬುದು ಯಾವ ರೂಪ A μ⃗J ∗ G ಕನ್ವಿಲ್ಯೂಷನ್ ಆದ್ದರಿಂದ ಯಾವ ರೂಪದಲ್ಲಿ ನಾನು ಇದನ್ನು ಸ್ವಲ್ಪ ಹೆಚ್ಚು ಸರಳಗೊಳಿಸಬಹುದು ಎ ಕೇವಲ ಜೆಡ್ ದಿಕ್ಕಿನಲ್ಲಿ ಮಾತ್ರ ಇದೆ ಆದ್ದರಿಂದ ϕ j ϵμ0ϵ0 ∂A ∂z z ಅಂಶಗಳು ಮಾತ್ರ A ಜೆ ನಿಂದ ಬರುತ್ತಿದೆ ಮತ್ತು ಜೆ ಕೇವಲ z ಘಟಕವನ್ನು ಹೊಂದಿದ್ದರೆ ಎ ಕೂಡ ಕೇವಲ z ಡ್ ಅನ್ನು ಹೊಂದಿರುತ್ತದೆ ನಾವು ಹೊಂದಿದ್ದ ಮುಂದಿನ ವಿಷಯವೆಂದರೆ ವಿದ್ಯುತ್ ಕ್ಷೇತ್ರಕ್ಕೆ ಸಂಭಾವ್ಯ ದೃಷ್ಟಿಯಿಂದ ಸಂಬಂಧ ಈ ಸಂಬಂಧ ⃗E −jω⃗A ಆದ್ದರಿಂದ ನಾವು ಕಾಂತಕ್ಷೇತ್ರಕ್ಕೆ ಹೋಗುವುದಿಲ್ಲ ನಾವು ವಿದ್ಯುತ್ ಕ್ಷೇತ್ರಕ್ಕೆ ಎರಡನೇ ಮಾರ್ಗದಲ್ಲಿ ಹೋಗಲಿದ್ದೇವೆ ನಾನು ಹೆಚ್ ಗೆ ಹೋಗಬಹುದಿತ್ತು ತದನಂತರ H ನಿಂದ E ಗೆ ನೇರವಾಗಿ ನಾನು ಯಾಕೆ ಇ ಗೆ ಹೋಗುವುತ್ತಿದ್ದೇನೆ ಇಲ್ಲಿ ಎ ಮ್ಯಾಗ್ನೆಟಿಕ್ ವೆಕ್ಟರ್ ಸಂಭಾವ್ಯತೆಯಾಗಿದೆ ನಮಗೆ h ಮತ್ತು u ನಡುವೆ ಸಂಬಂಧ ತಿಳಿದಿದೆ ನಾವು ಇಲ್ಲಿ ಓಮ್ಸ್ ಲಾ ಅನ್ನು ಬಳಸಬಹುದು ಪ್ರತಿರೋಧಕದಲ್ಲಿ ಓಮ್ಸ್ ಲಾ ಮಾನ್ಯವಾಗಿಲ್ಲ ಇಲ್ಲಿ ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಸ್ಥಿತಿ ಇದೆ ಜೆ ಯು ಇ ಗೆ ಅನುಪಾತದಲ್ಲಿರುವುದಿಲ್ಲ

ನನ್ನ ಪ್ರಶ್ನೆ ಏನೆಂದರೆ ಎ ಪಡೆದ ನಂತರ ಕ್ಷೇತ್ರ ಪಡೆಯಲು ನಾವು ಏನು ಮಾಡಿದ್ದೇವೆ H 1 μ ∇ × ⃗A ಸರಿ ಆದ್ದರಿಂದ ನಾನು A ಇಂದ H ಗೆ ಹೋಗಬಹುದು ಮತ್ತು H ನ ಸುರುಳಿಯನ್ನು ತೆಗೆದುಕೊಂಡು E ಗೆ ಹೋಗಬಹುದು ಬದಲಿಗೆ ನಾನು E ಅನ್ನು ನೇರವಾಗಿ ಎ ಮತ್ತು ಫೈ ಪರಿಭಾಷೆಯಲ್ಲಿ ಬರೆಯುತ್ತಿದ್ದೇನೆ ಇಲ್ಲಿ ನಾನು ಹೆಚ್ಚು ಕೆಲಸ ಮಾಡಬೇಕಾಗಿದೆ ನಾನು ಮೊದಲು ಫೈ ಅನ್ನು ಸಹ ಕಂಡುಹಿಡಿಯಬೇಕು ಮೊದಲು ಎ ಅನ್ನು ಮಾತ್ರ ಬಳಸಿ ನಾನು ಹೆಚ್ ಅನ್ನು ನೇರವಾಗಿ ಪಡೆಯಬಹುದಿತ್ತು ಆದ್ದರಿಂದ ಇದು ಮುಂದೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ನಾನು ಬರೆಯುವಾಗ ನೋಡುವ ರೀತಿಯಾಗಿದೆ ಸಮಸ್ಯೆಯನ್ನು ಪರಿಹರಿಸಲು ನನಗೆ ಸಹಾಯ ಮಾಡುವ ಯಾವುದನ್ನಾದರೂ ನಾನು ಹೇಗೆ ಜಾರಿಗೊಳಿಸುತ್ತೇನೆ ನನಗೆ ಗಡಿ ಪರಿಸ್ಥಿತಿಗಳು ಸಹಾಯ ಮಾಡಲಿವೆ ಆದ್ದರಿಂದ ಪರಿಪೂರ್ಣವಾದ ವಾಹಕವಾದ ಲೋಹೀಯ ತಂತಿಗೆ ನಿಮ್ಮ ಊಹೆ ಏನು ಒಬ್ಬ ಪರಿಪೂರ್ಣ ನಿರ್ವಾಹಕದ ಗಡಿ ಸ್ಥಿತಿಯನ್ನು ಯಾವುದರ ಮೇಲೆ ವಿಧಿಸಬಹುದು ಎಚ್ ಮೇಲೆಯೋ ಅಥವಾ ಇ ಮೇಲೆಯೋ ಇ ಮೇಲೆ ಏಕೆಂದರೆ ನಿರ್ವಾಹಕದ ಒಳಗೆ ವಿದ್ಯುತ್ ಕ್ಷೇತ್ರ 0 ಇದು ನನ್ನ ಗುರಿ ಅದು ಒಂದು ರೀತಿಯಲ್ಲಿ ನಾನು ಕಂಡಕ್ಟರ್ನೊಳಗಿನ ಜಾಗವನ್ನು 0 ಎಂದು ಬಳಸಿಕೊಳ್ಳಲು ಬಯಸುತ್ತೇನೆ ಆದ್ದರಿಂದ ಅದಕ್ಕಾಗಿ ನನಗೆ ವಿದ್ಯುತ್ ಕ್ಷೇತ್ರ ಬೇಕು ನಾನು ಎ ಯಿಂದ ಫೈ ಗೆ ಹೋಗುತ್ತಿದ್ದೇನೆ ಅದಕ್ಕಾಗಿಯೇ ನಾನು ಇಲ್ಲಿ ಫೈ ಬರೆದಿದ್ದೇನೆ ಮತ್ತು ಒಟ್ಟಿಗೆ ಸೇರಿಸಿದರೆ ಇದು ನನಗೆ ಇ ನೀಡಲು ಹೊರಟಿದೆ ಆದ್ದರಿಂದ ನಾನು ವಿದ್ಯುತ್ ಕ್ಷೇತ್ರವನ್ನು ಏಕೆ ಬರೆಯುತ್ತಿದ್ದೇನೆ ಎಂದರೆ ಅದು ನನಗೆ ಮುಂದಿರುವ ಯೋಜನೆ ಉಲ್ಲೇಖ ಸಮಯ 0728 ನಿರ್ವಾಹಕಗಳಲ್ಲಿ H ನಡುವೆ ಸ್ಪರ್ಶಕ ಪರಿಸ್ಥಿತಿಗಳನ್ನು ನೀವು ಹೇಗೆ ಅನ್ವಯಿಸುತ್ತೀರಿ ವಿದ್ಯುತ್ ವಾಹಕಗಳಲ್ಲಿ ಕ್ಷೇತ್ರದೊಂದಿಗೆ ವ್ಯವಹರಿಸುವುದು ಸರಳವಾಗಿದೆ ಅದು ಸ್ವತಃ 0 ಗೆ ಹೋಗುತ್ತದೆ ಇದು ಸರಳ ಗಡಿ ಸ್ಥಿತಿ ಆದ್ದರಿಂದ ಈ ಇ ಈಗ ಹೇಗೆ ಮಾರ್ಪಡಿಸಲ್ಪಡುತ್ತದೆ Ez −jωAz j ωϵ0μ0 ∂2A ∂z2 ಆದ್ದರಿಂದ ಈ ಎಲ್ಲ ಪದಗಳನ್ನು ಹೊರಗೆ ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಇದನ್ನು ಪಡೆಯಲಿದ್ದೇನೆ ಈಗ ಏನು ಈಗ ನಾನು ಇದನ್ನು ಇಲ್ಲಿಯೇ ಬಳಸಬೇಕಾಗಿದೆ ⃗A μ⃗J ∗ G ಪ್ರವಾಹವನ್ನು ಹೇಗಾದರೂ ಪರಿಹರಿಸುವುದು ನನ್ನ ಉದ್ದೇಶ Ez1jωϵ0μ0∫∫∫k2Grr'∂2Grr' ∂z2Jr'dV' G ಯಾವ ರೂಪದಲ್ಲಿದೆ G e jkR 4πR ಆಗಿದೆ ಹೌದು ಅದಕ್ಕಾಗಿಯೇ ನಾವು ಇದು ಕಾರ್ಯವಲ್ಲ ಎಂದು ಊಹಿಸುತ್ತೇವೆ ಉಲ್ಲೇಖ ಸಮಯ 1020ಎಲ್ಲವೂ ಈ ದಾರಿಯಲ್ಲಿ ಹೋಗುತ್ತಿರುವುದರಿಂದ ಇಲ್ಲಿ ಯಾವುದೂ ಸುತ್ತುತ್ತಿಲ್ಲ ತ್ರಿಜ್ಯವು ಚಿಕ್ಕದಾಗದಿದ್ದರೆ ಅವುಗಳು ಸುತ್ತುತ್ತವೆ ಆಗ ಅದು x y ಮತ್ತು z ನ ಒಂದು ಕಾರ್ಯವಾಗಿ ಪರಿಣಮಿಸುತ್ತದೆ ಹೆಲಿಕ್ಸ್ ಅನ್ನು ಊಹಿಸಿ ಅದು ಸಹ x y ಯು ಮತ್ತು ಜೆಡ್ ಅನ್ನು ಅವಲಂಬಿಸಿರುತ್ತದೆ ಕೇವಲ z ಅಲ್ಲ ಎಂದು ತಿಳಿಯಿರಿ ಆದ್ದರಿಂದ ಈ ಊಹೆಯು ಸರಿ ಆಗುವುದಿಲ್ಲ ಸಾಮಾನ್ಯವಾಗಿ 3 ಡಿ ಕನ್ವಿಲೇಶನ್ನಲ್ಲಿ ನನ್ನಲ್ಲಿ ಇದು ಸಾಮಾನ್ಯ ಅಭಿವ್ಯಕ್ತಿ ಜಿ ಮತ್ತು ಜೆ ನಾನು ಪೂರ್ವಭಾವಿ ನಿರ್ದೇಶಾಂಕಗಳ ಮೇಲೆ ಸಂಯೋಜಿಸುತ್ತಿದ್ದೇನೆ ಆದ್ದರಿಂದ ನಮಗೆ ಎಡಭಾಗದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಹೊಂದಿರುವ ಅಭಿವ್ಯಕ್ತಿ ಸಿಕ್ಕಿದೆ ಆದ್ದರಿಂದ ನಾನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲಿದ್ದೇನೆ ಜಿ ತಿಳಿದಿದೆ ಜೆ ಸರಿಯಾಗಿ ತಿಳಿದಿಲ್ಲ ಆದ್ದರಿಂದ ಇದರಲ್ಲಿ ಹಲವಾರು ಅಪರಿಚಿತ ಅಂಶಗಳು ಇವೆ ಎಂದು ನಾನು ಹೇಳಬಲ್ಲೆ ನನಗೆ ಇ ಮತ್ತು ಜೆ ಅನ್ನು ತಿಳಿದಿಲ್ಲದಿದ್ದರೆ ನಾನು ಅದನ್ನು ಪರಿಹರಿಸಬಹುದೆಂದು ನನಗೆ ತಿಳಿದಿದೆ ಏಕೆಂದರೆ ಒಳಗೆ ಮತ್ತು ಮೇಲ್ಮೈಯಲ್ಲಿ ಎಲ್ಲಿಯಾದರೂ ವಿದ್ಯುತ್ ಕ್ಷೇತ್ರ ಯಾವುದು ಇ ಒಟ್ಟು 0 ಗೆ ಸಮಾನವಾಗಿರುತ್ತದೆ ಈಗ ನಾನು ಇಲ್ಲಿ ಬರೆದ ಈ ವಿದ್ಯುತ್ ಕ್ಷೇತ್ರ ಅದು ಈ ಸಮೀಕರಣ 1 ರಲ್ಲಿನ ಒಟ್ಟು ವಿದ್ಯುತ್ ಕ್ಷೇತ್ರ ಅಲ್ಲವೇ ಆಂಟೆನಾ ಮೇಲೆ ಬೀಳುವ ಸಮತಲ ತರಂಗವಿದೆ ಎಂದು ಊಹಿಸಿ ಆ ಸಮತಲ ತರಂಗ ಪ್ರವಾಹವು ಜೆ ಎಂದು ಆಂಟೆನಾದಲ್ಲಿ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಒಟ್ಟು ಎಷ್ಟು ಕ್ಷೇತ್ರಗಳಿವೆ ಈ ಪ್ರಚೋದಿತ ಪ್ರವಾಹದಿಂದ ಉತ್ಪತ್ತಿಯಾಗುವ ಕ್ಷೇತ್ರವಿದೆ ಮತ್ತು ನಂತರ ಸ್ವೀಕರಿಸುವ ಆಂಟೆನಾದ ಮೂಲದ ಕಾರಣ ಈಗಾಗಲೇ ಇರುವ ಕ್ಷೇತ್ರವಿದೆ ಇದು ಮೂಲದ ಮೇಲೆ ಬೀಳುವ ತರಂಗವಾಗಿದೆ ಹರಡುವ ಆಂಟೆನಾದಲ್ಲಿ ಜನರೇಟರ್ ದಿಂದ ಉತ್ಪತ್ತಿಯಾಗುವ ಕ್ಷೇತ್ರವಿದೆ ಅದನ್ನು ಸ್ಥಳೀಕರಿಸಬಹುದು ಉದಾಹರಣೆಗೆ ನಾನು ವೋಲ್ಟೇಜ್ ಮೂಲವನ್ನು ಕೆಲವು ಹಂತಗಳಲ್ಲಿ ಸಂಪರ್ಕಿಸುತ್ತೇನೆ ಆದ್ದರಿಂದ ಇಲ್ಲಿ ವಿದ್ಯುತ್ ಕ್ಷೇತ್ರ ಆದರೆ ಬೇರೆಡೆಯಲ್ಲಿ ಇರುವುದಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇದು ಇ ಘಟಿಸಿದ ಮತ್ತು ಇ ಚದುರಿದ ಇಂದ ಕೂಡಿದ್ದು ಆದ್ದರಿಂದ ಇದು ನಿಜವಾಗಿ ಚದುರಿದ ಕ್ಷೇತ್ರ ಚದುರಿದ ಸಾಧನಗಳು ಪ್ರಚೋದಿತ ಪ್ರವಾಹದಿಂದಾಗಿ ಚದುರಿದ್ದು ಹೌದು ಆದರೆ ಘಟಿಸಿದ ಇ ಕೆಲವು ಸಲ ರದ್ದುಗೊಳಿಸಲಾಗುವುದಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಒಟ್ಟು ಕ್ಷೇತ್ರವು ಈ ಎರಡರಿಂದ ಕೂಡಿದೆ 0 ಎಂದು ಒಟ್ಟಿಗ ಕೂಡಿದೆ ಆದ್ದರಿಂದ ಈ ಸಮೀಕರಣ 1 ನಂತರ ಮೈನಸ್ E ಗೆ ಸಮಾನವಾಗಿರುತ್ತದೆ ಘಟಿಸಿದ ಇ ಬರೆಯಲು ಹೋಗುತ್ತೇನೆ ಮತ್ತು ಇಲ್ಲಿ z ಅನ್ನು ಹಾಕುತ್ತೇನೆ ಏಕೆಂದರೆ ಇಲ್ಲಿ ನಾನು ಜೆಡ್ ಬಗ್ಗೆ ಮಾತನಾಡುತ್ತಿದ್ದೇನೆ ಹೌದು ಸರಿ ಆದ್ದರಿಂದ ನಾವು ನಂತರ ಮೂಲ ಮಾಡೆಲಿಂಗ್ಗೆ ಬರುತ್ತೇವೆ ಈಗ ನಾನು ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ ಇದು ನನ್ನ ಆಂಟೆನಾ ಎಂದು ಭಾವಿಸೋಣ ನಾನು ಅದರಾದ್ಯಂತ ಕೆಲವು ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿದ್ದೇನೆ ಆದ್ದರಿಂದ ವೋಲ್ಟೇಜ್ ಮೂಲವು ಇಲ್ಲಿಯೇ ಕೆಲವು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸಲಿದೆ ಆದ್ದರಿಂದ ಆ ಘಟಿಸುವ ಕ್ಷೇತ್ರವು ಅಲ್ಲಿಗೆ ಮಾತ್ರ ಮಾನ್ಯವಾಗಿರುತ್ತದೆ ವೋಲ್ಟೇಜ್ ಮೂಲದ ಹೊರಗೆ ನೀವು ಯಾವುದೇ ವಿದ್ಯುತ್ ಕ್ಷೇತವನ್ನು ಕಂಡುಹಿಡಿಯಲು ಹೋಗುವುದಿಲ್ಲ ಆದರೆ ಇದು ಇದೀಗ ಇಲ್ಲಿಯೇ ಪ್ರವಾಹವನ್ನು ಉತ್ಪಾದಿಸಿದೆ ಆದ್ದರಿಂದ ನೀವು ಇವೆರಡನ್ನೂ ಹೊಂದಿದ್ದೀರಿ ಇಲ್ಲಿ ಈ ಪ್ರವಾಹವು ಚದುರುವ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಘಟಿಸುವ ಕ್ಷೇತ್ರವು ಇರುತ್ತದೆ ಆದ್ದರಿಂದ ನಾನು ಇಲ್ಲಿ ಕೆಲವು ಅಂಶಗಳನ್ನು ಪರಿಗಣಿಸಿದರೆ ಘಟನೆಯ ಕ್ಷೇತ್ರ ಇರುತ್ತದೆ ವೋಲ್ಟೇಜ್ ಮೂಲದ ಕಾರಣದಿಂದಾಗಿ ಮತ್ತು ಈ ರೀತಿಯ ಕ್ಷೇತ್ರದಿಂದಾಗಿ ಜೆ ಉತ್ಪಾದಿಸಲಾಗಿದೆ ನಾನು ಇದನ್ನು ಸಂಪರ್ಕಿಸಿದ್ದರಿಂದ ಪ್ರಚೋದಿತ ಪ್ರವಾಹದಿಂದಾಗಿ ಉತ್ಪತ್ತಿಯಾಗುವ ಕ್ಷೇತ್ರವನ್ನು ಇವು ಪ್ರೇರೇಪಿಸುತ್ತವೆ ಪ್ರೇರಿತ ಪ್ರವಾಹವು ಒಂದು ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ಚದುರಿದ ಕ್ಷೇತ್ರ ಎಂದು ಕರೆಯುತ್ತಾರೆ ಇವು ನೀವು ಸರಿಯಾಗಿ ಇಟ್ಟುಕೊಳ್ಳಬೇಕಾದ ಎರಡು ಪದಗಳು ಆದ್ದರಿಂದ ಈ ಪ್ರಶ್ನೆ ಟಿಕ್ ಮಾರ್ಕ್ ಆಗುತ್ತದೆ ಎಂದು ಈಗ ನನಗೆ ತಿಳಿದಿದೆ ಇದು ಎಡಭಾಗ ಎಂದು ನನಗೆ ತಿಳಿದಿದೆ ಆದ್ದರಿಂದ ಪ್ರೇರಿತ ಪ್ರವಾಹ ಮತ್ತು ಚದುರಿದ ಕ್ಷೇತ್ರವು ತಿಳಿದಿದೆ ಮತ್ತು ಇದರಲ್ಲಿರುವ ಎಲ್ಲವೂ ನನಗೆ ತಿಳಿದಿದೆ ಜೆ ಹೊರತುಪಡಿಸಿ ಈಗ ಜೆ ಅವಿಭಾಜ್ಯ ಚಿಹ್ನೆಯೊಳಗೆ ಕಾಣಿಸಿಕೊಂಡಿದೆ ಆದ್ದರಿಂದ ಇದು ಯಾವ ರೀತಿಯ ಅವಿಭಾಜ್ಯ ಸಮೀಕರಣ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣ ಸರಿ ಈಗ ಪರಿಹರಿಸಿಕೊಳ್ಳಲು ಇದು ಸ್ವಲ್ಪ ಸಮಸ್ಯಾತ್ಮಕವಾಗಿರುತ್ತದೆ ಏಕೆಂದರೆ ಇದು 3 ಡಿ ಕನ್ವಿಲೇಶನ್ ಆಗಿದೆ ಆದ್ದರಿಂದ ನಾವು ಇದನ್ನು ಹೇಗೆ ಮಾರ್ಪಡಿಸಬಹುದು ಎಂದು ನೋಡೋಣ